ಆದ್ದರಿಂದ ಇಂದು ನಾವು ಸಂಕೀರ್ಣ ಅಸ್ಥಿರಗಳ ಕಾರ್ಯಗಳ ಏಕತೆಗಳು ಯಾವುವು ಮತ್ತು ನಂತರ ಈ ಏಕತ್ವಗಳನ್ನು ವಿವಿಧ ವರ್ಗಗಳಾಗಿ ಹೇಗೆ ವರ್ಗೀಕರಿಸುವುದು ಎಂದು ಚರ್ಚಿಸುತ್ತೇವೆ ಆದ್ದರಿಂದ ಸಿಂಗುಲಾರ್ ಪಾಯಿಂಟ್ ಎಂದರೇನು ಮತ್ತು ಏಕತ್ವಗಳಿಂದ ನಾವು ಏನು ಹೇಳುತ್ತೇವೆ ಆದ್ದರಿಂದ ಈ z0 ಬಿಂದುವನ್ನು ಒಂದು ಫಂಕ್ಷನ್ f ನ ಏಕ ಬಿಂದು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಸಂಕೀರ್ಣ ಮೌಲ್ಯದ ಕಾರ್ಯವಾಗಿದೆ ಆದ್ದರಿಂದ ಈ ಕಾರ್ಯವು z0 ನಲ್ಲಿ ವಿಶ್ಲೇಷಣಾತ್ಮಕವಾಗಿ ವಿಫಲವಾದರೆ ಅಥವಾ ಈ ಕಾರ್ಯವನ್ನು z0 ನಲ್ಲಿ ವ್ಯಾಖ್ಯಾನಿಸಲಾಗುವುದಿಲ್ಲ ಆದರೆ ಈ ಕಾರ್ಯವು ಕೆಲವು ಹಂತದಲ್ಲಿ ವಿಶ್ಲೇಷಣಾತ್ಮಕವಾಗಿರುತ್ತದೆ ಆದ್ದರಿಂದ ಈ z0 ನ ಹತ್ತಿರದಲ್ಲಿ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುವ ಕನಿಷ್ಠ ಒಂದು ಬಿಂದುವಿದ್ದರೆ ಅಂತಹ ಬಿಂದುವನ್ನು ಏಕತ್ವ ಬಿಂದು ಎಂದು ಕರೆಯುತ್ತೇವೆ ಆದ್ದರಿಂದ ಈ ಹಂತದಲ್ಲಿ ಏಕತ್ವ ಬಿಂದು ವಿನಲ್ಲಿ ಕಾರ್ಯವನ್ನು ವ್ಯಾಖ್ಯಾನಿಸಲಾಗಿಲ್ಲ ಅಥವಾ ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಆದರೆ ಈ z0 ನ ಸಮೀದಲ್ಲಿ ಕೆಲವು ಹಂತದಲ್ಲಿ ಈ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುತ್ತದೆ ಆಗ ನಾವು ಇದನ್ನು ಏಕತ್ವ ಬಿಂದು ಎಂದು ಕರೆಯುತ್ತೇವೆ ಮತ್ತು f ಕಾರ್ಯವು ಈ ಹಂತದಲ್ಲಿ z0 ನಲ್ಲಿ ಏಕತ್ವವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಏಕತ್ವ ಬಿಂದು z0 ಅನ್ನು f ಕಾರ್ಯದ ಪ್ರತ್ಯೇಕವಾದ ಏಕತ್ವ ಬಿಂದು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ zz0 ಆದರೆ ಸಮೀಪದಲ್ಲಿ ಮತ್ತಷ್ಟು ಏಕತ್ವ ಬಿಂದು ವನ್ನು ಹೊಂದಿರುವುದಿಲ್ಲ ನಂತರ ಈ z0 ನ ಸಮೀಪದಲ್ಲಿ ಅಸ್ತಿತ್ವವಿರಬೇಕು ಅಲ್ಲಿ ಕಾರ್ಯವು ಮತ್ತಷ್ಟು ಏಕತ್ವ ಬಿಂದುವನ್ನು ಹೊಂದಿರುವುದಿಲ್ಲ ನಂತರ ಇದನ್ನು ಪ್ರತ್ಯೇಕವಾದ ಏಕತ್ವ ಬಿಂದು ಎಂದು ಕರೆಯುತ್ತೇವೆ ಸಮೀಪದಲ್ಲಿ ಅಂತಹ ಯಾವುದೇ ಬಿಂದುವು ಅಸ್ತಿತ್ವದಲ್ಲಿಲ್ಲ ಅಂದರೆ ಪ್ರತಿ ಸಮೀಪವು ಏಕತ್ವ ಬಿಂದುವನ್ನು ಹೊಂದಿದೆ ಎಂದರೆ ಅಂತಹ ಏಕತ್ವ ಬಿಂದುವನ್ನು ಪ್ರತ್ಯೇಕವಲ್ಲದ ಏಕತ್ವ ಬಿಂದು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಏಕತ್ವ ಬಿಂದುಎಂದರೇನು ಮತ್ತು ಪ್ರತ್ಯೇಕವಾದ ಮತ್ತು ಪ್ರತ್ಯೇಕವಾಗಿರದ ಏಕತ್ವ ಬಿಂದು ಎಂದರೇನು ಎಂದು ಚರ್ಚಿಸಿದ್ದೇವೆ ಉದಾಹರಣೆಗಾಗಿ ಈ ಕಾರ್ಯ fzz2 ಆದ್ದರಿಂದ ನಾವು ಈ ಕಾರ್ಯವನ್ನು ಈಗಾಗಲೇ ಚರ್ಚಿಸಿದ್ದೇವೆ ಮತ್ತು ಈ ಕಾರ್ಯವು ಎಲ್ಲಿಯೂ ವಿಶ್ಲೇಷಣಾತ್ಮಕವಾಗಿಲ್ಲ ಎಂಬುದನ್ನು ನೆನಪಿಸಿಕೊಳ್ಳುವುದು ಆದ್ದರಿಂದ ಏಕತ್ವ ಬಿಂದು ನೈಸರ್ಗಿಕವಾಗಿ ಇದು ಯಾವುದೇ ಹಂತದಲ್ಲಿ ವಿಶ್ಲೇಷಣಾತ್ಮಕವಾಗಿ ವಿಫಲಗೊಳ್ಳುತ್ತದೆ ಆದರೆ ಈ ಕಾರ್ಯಕ್ಕೆ ಯಾವುದೇ ಏಕತ್ವ ಬಿಂದು ವಿಲ್ಲ ಏಕೆಂದರೆ ಈ ಕಾರ್ಯವು ಎಲ್ಲಿಯೂ ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಆದ್ದರಿಂದ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುವ ಸಮೀಪದ ಪ್ರದೇಶವನ್ನು ನಾವು ಹೊಂದಿಲ್ಲ ಆದ್ದರಿಂದ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುವ ಸಮೀದಲ್ಲಿ ನಮಗೆ ಯಾವುದೇ ಬಿಂದುವಿಲ್ಲ ಮತ್ತು ಈ ವ್ಯಾಖ್ಯಾನದ ಪ್ರಕಾರ ಈ ಕಾರ್ಯಕ್ಕೆ ಯಾವುದೇ ಏಕೈಕ ಬಿಂದು ಇಲ್ಲ ಆದರೂ ಪ್ರತಿ ಹಂತದಲ್ಲಿಯೂ ಈ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಆದರೆ ಇದು ಏಕತ್ವ ಬಿಂದುವನ್ನು ಹೊಂದಿಲ್ಲ ಏಕೆಂದರೆ ಇದು ಎಲ್ಲಿಯೂ ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಆದ್ದರಿಂದ z0 ನ ಪ್ರತಿಯೊಂದು ಸಮೀಪದಲ್ಲಿ ಕೆಲವು ಹಂತದಲ್ಲಿ ಕಾರ್ಯವು ವಿಶ್ಲೇಷಣಾತ್ಮಕವಾಗಿದೆ ಎಂದು ಎರಡನೇ ಭಾಗವು ತೃಪ್ತಿ ಹೊಂದಿಲ್ಲ ಆದ್ದರಿಂದ ಇದು ಇಲ್ಲಿ ಸಾಧ್ಯವಿಲ್ಲ ಏಕೆಂದರೆ ಕಾರ್ಯವು ಎಲ್ಲಿಯೂ ವಿಶ್ಲೇಷಣಾತ್ಮಕವಾಗಿಲ್ಲ ಆದ್ದರಿಂದ ಇಲ್ಲಿ ಈ ಕಾರ್ಯಕ್ಕಾಗಿ ಯಾವುದೇ ಏಕತ್ವ ಬಿಂದು ಇಲ್ಲ ಆದಾಗ್ಯೂ ನಾವು ಉದಾಹರಣೆಗೆ fztan z ಅನ್ನು ಪರಿಗಣಿಸಿದರೆ ಈ ಎಲ್ಲ ಹಂತಗಳಲ್ಲಿ ಪ್ರತ್ಯೇಕವಾದ ಏಕತ್ವಗಳನ್ನು ಹೊಂದಿದ್ದೇವೆ ಏಕೆಂದರೆ tan z sin z cos z ಮತ್ತು ಈ cos z 0 ಅನ್ನು ಈ ಎಲ್ಲ ಹಂತಗಳಲ್ಲಿ ಬರೆಯಬಹುದು z±2±3π2 ಈ ಎಲ್ಲಾ ಹಂತಗಳಲ್ಲಿ ನಾವು ಈ ಕಾರ್ಯದ ಏಕತೆಯನ್ನು ಹೊಂದಿದ್ದೇವೆ ಕಾರ್ಯವು ಈ ಅನಂತವಾಗಿ ಪರಿಣಮಿಸುತ್ತದೆ ಆದ್ದರಿಂದ ಇದನ್ನು ವ್ಯಾಕ್ಯಾನಿಸಲಾಗಿಲ್ಲ ಆದ್ದರಿಂದ ವಿಶ್ಲೇಷಣೆಯ ಬಿಂದುವಿಲ್ಲ ಎಲ್ಲಾ ಇತರ ಹಂತಗಳಲ್ಲಿ ಕಾರ್ಯವು ವಿಶ್ಲೇಷಣಾತ್ಮಕವಾಗಿದೆ ಮತ್ತು ಆದ್ದರಿಂದ ಈ ಏಕ ಬಿಂದುವಿನ ವ್ಯಾಖ್ಯಾನವು ತೃಪ್ತಿಗೊಂಡಿದೆ ಮತ್ತು ಈ ಎಲ್ಲಾ ಬಿಂದುಗಳು ಏಕತ್ವ ಬಿಂದುಗಳು ಏಕೆಂದರೆ ಈ ಬಿಂದುಗಳ ಸಮೀಪದಲ್ಲಿ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುತ್ತದೆ ಈ ಹಂತದಲ್ಲಿ ಮಾತ್ರ ಕಾರ್ಯವು ವಿಶ್ಲೇಷಣಾತ್ಮಕವಾಗಿರುವುದಿಲ್ಲ ಮತ್ತು ಆದ್ದರಿಂದ ಇವುಗಳು ಈ ಕಾರ್ಯದ ಪ್ರತ್ಯೇಕ ಏಕತ್ವಗಳಾಗಿವೆ tan z ಬದಲಿಗೆ ಈಗ tan 1z ಅನ್ನು ಪರಿಗಣಿಸುತ್ತೇವೆ ಆ ಸಂದರ್ಭದಲ್ಲಿ ನಾವು ಮತ್ತೆ tan 1z sin 1z cos 1z ಅನ್ನು ಬರೆಯಬಹುದು ಮತ್ತು ಮತ್ತೊಮ್ಮೆ ಏಕತ್ವಗಳನ್ನು ಹೇಳಬಹುದು ನಾವು ಈ cos 1z 0ಅನ್ನು ಹೊಂದಿಸುವ ಮೂಲಕ ಚರ್ಚಿಸಬಹುದು ಮತ್ತು ಅದೇ ಅರ್ಗುಮೆಂಟ್ 1z2n12 ಆಗಿದೆ ನಂತರ ಈ cos z 0 ಆಗುತ್ತದೆ ಮತ್ತು ನಂತರ ನಾವು ಈ ಏಕತ್ವಗಳನ್ನು ಹೊಂದಿದ್ದೇವೆ ಇಲ್ಲಿ z22n1 ಮತ್ತು ಈ ಎಲ್ಲಾ n ಗಳಿಗೆ ಈ ಕಾರ್ಯವು ವಿಶ್ಲೇಷಣಾತ್ಮಕವಾಗಿಲ್ಲದಿರುವುದ್ದರಿಂದ ಇವುಗಳು ಈ ಕಾರ್ಯದ ಏಕತ್ವ ಬಿಂದುಗಳಾಗಿವೆ ಆದ್ದರಿಂದ ಇವೆಲ್ಲವೂ ಪ್ರತ್ಯೇಕವಾದ ಏಕತ್ವ ಬಿಂದುಗಳಾಗಿವೆ isolated singular points ಏಕೆಂದರೆ ಸಮೀಪದಲ್ಲಿ ನಾವು ಕಾರ್ಯವನ್ನು ವಿಶ್ಲೇಷಣಾತ್ಮಕವಾಗಿರುವ ಬಿಂದುಗಳನ್ನು ಕಾಣಬಹುದು ಆದ್ದರಿಂದ ಇವು ಪ್ರತ್ಯೇಕವಾದ ಏಕತ್ವ ಬಿಂದುಗಳಾಗಿವೆ ಆದರೆ ನಾವು ಗಮನಿಸಬೇಕಾದದ್ದು f ಅನ್ನು z 0 ನಲ್ಲಿ ಕೂಡ ವಿವರಿಸಲಾಗಿಲ್ಲ ಏಕೆಂದರೆ ಈ ಕಾರ್ಯವು z 0 ನಲ್ಲಿ tan 1z ಆಗಿದೆ ಕಾರ್ಯವನ್ನು ವ್ಯಾಖ್ಯಾನಿಸಲಾಗಿಲ್ಲ ಮತ್ತು ಆದ್ದರಿಂದ ಇದು z 0 ಕೂಡ ಈ f ನ ಏಕತ್ವ ಬಿಂದು ಆಗಿದೆ ಈಗ ಇದು ಪ್ರತ್ಯೇಕವಾದ ಅಥವಾ ಪ್ರತ್ಯೇಕವಾಗಿರದ ಏಕತ್ವ ಬಿಂದುವಾಗಿರುವುದನ್ನು ನಾವು ಗಮನಿಸುತ್ತೇವೆ ಈ ಬಿಂದುಗಳಿಗೆ ಇಲ್ಲಿ ಗಮನಿಸಿದರೆ 22n1ಇವು ಪ್ರತ್ಯೇಕವಾದ ಏಕತ್ವ ಬಿಂದುಗಳಾಗಿವೆ ನಮ್ಮಲ್ಲಿ n→∞22n10 ದೊಡ್ಡ n ಗಾಗಿ ನಾವು n ಗೆ ಸಮೀಪಿಸುತ್ತಿರುವಾಗ ಮೂಲತಃ 0 ಗೆ ಸಮೀಪಿಸುತ್ತಿದ್ದೇವೆ ಮತ್ತು 0 ಕೂಡ ಒಂದು ಏಕೈಕ ಬಿಂದುವಾಗಿದೆsingular point ಆದ್ದರಿಂದ 0 ಹತ್ತಿರ ಲ್ಲಿ ಏನೇ ಆದರೂ ಈ z 0 ತೆಗೆದುಕೊಳ್ಳುವ ಈ ಬಿಂದುಗಳ ಈ ಅನುಕ್ರಮದಿಂದ ಬರುವ ಏಕತ್ವ ಬಿಂದುವಿರುತ್ತದೆ ಆದ್ದರಿಂದ z 0 ಗೆ ಈಗ ವ್ಯತ್ಯಾಸವಿದೆ ಕಾರ್ಯವು ಮತ್ತಷ್ಟು ಏಕತ್ವ ಬಿಂದುವನ್ನು ಹೊಂದಿರದ ಸಮೀಪ ನಮಗೆ ಸಿಗುವುದಿಲ್ಲ ಏಕೆಂದರೆ ಅನುಕ್ರಮವು 0 ಕ್ಕೆ ಸಮೀಪಿಸುತ್ತಿದೆ ಆದ್ದರಿಂದ ಏನೇ ಆದರೂ ನಾವು ಈ z 0 ಸುತ್ತಲೂ ಸಣ್ಣ ಪ್ರದೇಶವನ್ನು ತೆಗೆದುಕೊಳ್ಳುತ್ತೇವೆ ಮತ್ತೆ ಏಕತ್ವಕೆಲವು ಬಿಂದುಗಳು ಇರುತ್ತವೆ ಆದ್ದರಿಂದ z 0 ಪ್ರತ್ಯೇಕವಾದ ಏಕತ್ವ ಬಿಂದು ಅಲ್ಲ ಏಕೆಂದರೆ ಈ z 0 ನ ಪ್ರತಿಯೊಂದು hattirada ಅನೇಕ ಏಕತ್ವ ಬಿಂದುಗಳನ್ನು ಹೊಂದಿದ್ದು ಈ ಬಿಂದುಗಳ ಅನುಕ್ರಮದೊಂದಿಗೆ ನಿಖರವಾಗಿ ಬರುತ್ತಿದೆ ಹಾಗಾಗಿ ಅದು ಇಲ್ಲಿ ಒಂದು ಉದಾಹರಣೆಯಾಗಿದ್ದು ಇಲ್ಲಿ ಪ್ರತ್ಯೇಕಿಸದ ಏಕತ್ವ ಬಿಂದುಗಳೂ ಇವೆ ಎಂದು ನಾವು ನೋಡಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಈ z 0 ಒಂದು ಪ್ರತ್ಯೇಕವಲ್ಲದ ಏಕತ್ವ ಬಿಂದುವಾಗಿದೆ ಆದ್ದರಿಂದ z z0 ನಲ್ಲಿರುವ ಈ f ನ ಈ ಪ್ರತ್ಯೇಕವಾದ ಏಕತ್ವವನ್ನು ಮತ್ತಷ್ಟು ವರ್ಗೀಕರಿಸಬಹುದು ಕೆಳಗಿನ ವಿವರಣೆಯ ಆಧಾರದ ಮೇಲೆ ತೆಗೆಯಬಹುದಾದ ಏಕತ್ವಗಳು ಎಂದು ಕರೆಯಲಾಗುತ್ತದೆ ಹಾಗಾದರೆ ತೆಗೆಯಬಹುದಾದ ಏಕತ್ವ ಎಂದರೇನು ಒಂದೇ ಮೌಲ್ಯದ ಕ್ರಿಯೆ f ಅನ್ನು z z0 ನಲ್ಲಿ ವ್ಯಾಖ್ಯಾನಿಸದಿದ್ದರೆ ನಾವು z→z0⁡f ಅನ್ನು ತೆಗೆದುಕೊಂಡಾಗ ಈ ಬಿಂದುವನ್ನು ತೆಗೆಯಬಹುದಾದ ಏಕತ್ವಗಳು ಅಥವಾ ತೆಗೆಯಬಹುದಾದ ಏಕತ್ವ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಸಂದರ್ಭದಲ್ಲಿ ನಾವು z z0 ನಲ್ಲಿ ಈ ಮಿತಿಯೊಂದಿಗೆ ಕಾರ್ಯವನ್ನು ವ್ಯಾಖ್ಯಾನಿಸಿದರೆ ಈ f z0 ಪಾಯಿಂಟ್ನಲ್ಲಿ ವಿಶ್ಲೇಷಣಾತ್ಮಕವಾಗುತ್ತದೆ ಮತ್ತು ಅದಕ್ಕಾಗಿಯೇ ಅದನ್ನು ಕಾರ್ಯದ ತೆಗೆಯಬಹುದಾದ ಏಕತ್ವ ಎಂದು ಕರೆಯುತ್ತೇವೆ ಈ ಸಂದರ್ಭದಲ್ಲಿ ಮತ್ತು ಲಾರೆಂಟ್ ಸರಣಿಯೊಂದಿಗೆ ಹೊಂದಿರುವ ಸಂಬಂಧ ಏಕೆಂದರೆ ಈ ಏಕತೆಯ ವರ್ಗೀಕರಣದಲ್ಲಿ ಲಾರೆಂಟ್ ಸರಣಿಯು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮೊದಲು ನಾವು ಈ ತೆಗೆಯಬಹುದಾದ ಏಕತ್ವವನ್ನು ಚರ್ಚಿಸಿದ್ದೇವೆ ಮತ್ತು ತೆಗೆಯಬಹುದಾದ ಏಕತ್ವಕ್ಕಾಗಿ ನಾವು ಈ zz0 ಪಾಯಿಂಟ್ ಕುರಿತು ನೀಡಿದ ಕಾರ್ಯವನ್ನು ವಿಸ್ತರಿಸಿದರೆ ಲಾರೆಂಟ್ ಸರಣಿಯಲ್ಲಿ ಪ್ರಧಾನ ಭಾಗವು ಕಾಣಿಸುವುದಿಲ್ಲ ಅಂದರೆ ನೆಗೆಟಿವ್ ಪವರ್ ಲಾರೆಂಟ್ ಸರಣಿಯಲ್ಲಿ ಕಾಣಿಸುವುದಿಲ್ಲ ಮತ್ತು z z0ನ ಸುತ್ತಲಿರುವ ಪ್ರಕ್ರಿಯೆ ಏನೆಂದರೆ ಲಾರೆಂಟ್ ಸರಣಿಯ ಕಲ್ಪನೆಯನ್ನು ಬಳಸಿಕೊಂಡು ಈ ಕಾರ್ಯವನ್ನು ವಿಸ್ತರಿಸುತ್ತೇವೆ ಅಂದರೆ ಪ್ಲಸ್ ಪಾಸಿಟಿವ್ ಮತ್ತು z z0 ನ ನೆಗೆಟಿವ್ ಪವರ್ ಗಳು ಇದರಲ್ಲಿ ಮುಖ್ಯ ಭಾಗ ಎಂದರೆ z z0 ನ ನೆಗೆಟಿವ್ ಪವರ್ ನ್ನು ಹೊಂದಿರುವ ಭಾಗ ಆದ್ದರಿಂದ ಲಾರೆಂಟ್ ಸರಣಿಯಲ್ಲಿ ಆ ನಿಯಮಗಳು ಇಲ್ಲದಿದ್ದರೆ ಇದನ್ನು ತೆಗೆಯಬಹುದಾದ ಏಕತ್ವ ಎಂದು ನಾವು ಕರೆಯುತ್ತೇವೆ ಆದ್ದರಿಂದ ಈ ಮಿತಿಯು ಅಸ್ತಿತ್ವದಲ್ಲಿದ್ದರೆ ನೇರವಾಗಿ ಈ ಮಿತಿಯನ್ನು ಪಡೆಯಬಹುದು ನಂತರ ನಾವು ತೆಗೆಯಬಹುದಾದ ಏಕತ್ವವನ್ನು ಕರೆಯುತ್ತೇವೆ ಅಥವಾ ನಾವು ಈ ಲಾರೆಂಟ್ ಸರಣಿಗೆ ವಿಸ್ತರಿಸುತ್ತೇವೆ ಮತ್ತು ಯಾವುದೇ ಪವರ್ ಇಲ್ಲದಿದ್ದರೆ ಸರಣಿಯಲ್ಲಿ z z0 ನ ನೆಗೆಟಿವ್ ಪವರ್ ಅನ್ನು ತೆಗೆಯಬಹುದಾದ ಏಕತ್ವ removable singularity ಕರೆಯುತ್ತೇವೆ ಆದ್ದರಿಂದ ಪ್ರತಿಯೊಂದಕ್ಕೂ ನಾವು ಈ ಎರಡು ವಿಧಾನಗಳನ್ನು ಹೊಂದಿದ್ದೇವೆ ಒಂದನ್ನು ನಾವು ನೇರವಾಗಿ ಮಿತಿಯಿಂದ ವರ್ಗೀಕರಿಸಬಹುದು ಇನ್ನೊಂದು ಲಾರೆಂಟ್ ಸರಣಿಯನ್ನು ಬಳಸಿ ಎರಡನೇ ವರ್ಗವು ಪೋಲ್ ಏಕತ್ವದ ವರ್ಗೀಕರಣದ ಹೆಸರನ್ನು ಪೋಲ್ ಎಂದು ಕರೆಯುತ್ತೇವೆ ಆದ್ದರಿಂದ ಮತ್ತೊಮ್ಮೆ ಈ ಲಾರೆಂಟ್ ಸರಣಿಯ ಪ್ರಧಾನ ಭಾಗವು ಕೇವಲ ಹಲವು ಪದಗಳನ್ನು ಹೊಂದಿದ್ದರೆ ಆದ್ದರಿಂದ ಮೂರು ಸನ್ನಿವೇಶಗಳು ಇರಬಹುದು ಮತ್ತು ಇಲ್ಲಿ ಮೂರು ವರ್ಗೀಕರಣವನ್ನು ಹೊಂದಿದ್ದೇವೆ ಲಾರೆಂಟ್ ಸರಣಿಯು ಯಾವುದೇ ಪ್ರಮುಖ ಭಾಗವನ್ನು ಹೊಂದಿಲ್ಲ ಅಂದರೆ ನೆಗೆಟಿವ್ ಪವರ್ ಗಳು ಇಲ್ಲ ಆಗ ಅಂತಹ ಏಕತ್ವವನ್ನು ತೆಗೆದುಹಾಕುವ ಏಕತ್ವವೆಂದುಪರಿಗಣಿಸಲಾಗುತ್ತದೆ ಇದು ಕೇವಲ ಹಲವು ಪದಗಳನ್ನು ಹೊಂದಿದ್ದರೆ ಇವುಗಳನ್ನು ಪೋಲ್ ಗಳು ಎಂದು ಕರೆಯಲಾಗುತ್ತದೆ ಮತ್ತು ನಂತರ ನಾವು ಅನಂತವಾದ ಅನೇಕ ಪದಗಳನ್ನು ಹೊಂದಿರುವಾಗ ಅದನ್ನು ಸೆಂಶುವಲ್ ಸಿಂಗ್ಯುಲಾರಿಟಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಈ ಪೋಲ್ ವನ್ನು ಅಲ್ಲಿ ಚರ್ಚಿಸೋಣ ಆದ್ದರಿಂದ ಈ ಲಾರೆಂಟ್ ಸರಣಿಯ ಪ್ರಧಾನ ಭಾಗವು ಕೇವಲ ಹಲವು ಪದಗಳನ್ನು ಹೊಂದಿದ್ದರೆ ಇದರರ್ಥ ಪ್ರಧಾನ ಭಾಗದಲ್ಲಿನ ಪರಿಸ್ಥಿತಿಯು b1 z z0b2z z02bmz z0m ಈ ರೀತಿಯಾಗಿದೆ ಈ ಸಂದರ್ಭದಲ್ಲಿ zz0ನಲ್ಲಿ f ನ ಏಕತ್ವವನ್ನು ಪೋಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಪೋಲ್ ಆಗಿದೆ ಮತ್ತು ಆದೇಶ 1 ರ ಪೋಲ್ ಗಳನ್ನು ಸರಳ ಪೋಲ್ ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಸರಳ ಪೋಲ್ ನ್ನು ಬಳಸಿದರೆ ಇನ್ನೊಂದು ವರ್ಗೀಕರಣ ಅಂದರೆ ಅದು ಆದೇಶದ ಧ್ರುವ 1 ಮತ್ತು z0 ಒಂದು ಏಕ ಬಿಂದುವಾಗಿದ್ದರೆ ನಾವು ಧನಾತ್ಮಕ ಪೂರ್ಣಾಂಕ m ನ್ನು ಸಹ ಕಾಣಬಹುದು ಈ f ಅನ್ನುz z0mನಿಂದ ಗುಣಿಸಿ ಇದು ಈ ಲಾರೆಂಟ್ ಸರಣಿಯಿಂದಲೂ ಸ್ಪಷ್ಟವಾಗಿದೆ ಆದ್ದರಿಂದ ನಾವು ಇದನ್ನು z z0m ನಿಂದ ಗುಣಿಸಿದಾಗ ನಾವು ಅಲ್ಲಿ bmಅನ್ನು ಹೊಂದಿರುತ್ತೇವೆ ಅಂದರೆ ಸ್ಥಿರ A 0 ಗೆ ಸಮನಲ್ಲ ನಂತರ zz0 ಆದೇಶ 1 ರ ಪೋಲ್ಎಂದು ಕರೆಯುತ್ತೇವೆ ಆದ್ದರಿಂದ ಮತ್ತೆ ಇಲ್ಲಿ ನಾವು ವರ್ಗೀಕರಿಸಲು ಎರಡು ವಿಧಾನಗಳಿವೆ ಒಂದು ಲಾರೆಂಟ್ ಸರಣಿಯನ್ನು ಬಳಸಿ ಆದ್ದರಿಂದ ಲಾರೆಂಟ್ ಸರಣಿಯು ಕೇವಲ ಹಲವು ಪದಗಳನ್ನು ಹೊಂದ್ದಿದ್ದರೆ ಅದನ್ನು ಪಾಯಿಂಟ್ ಆಫ್ ಆರ್ಡರ್ m ಎಂದು ವರ್ಗೀಕರಿಸಬಹುದು ಅಥವಾ ನಾವು z z0 mfzA≠0 ಧನಾತ್ಮಕ ಪೂರ್ಣಾಂಕ m ಅನ್ನು ಕಂಡುಕೊಂಡರೆ ಇನ್ನೊಂದು ವಿಧಾನವನ್ನು ನಾವು ವರ್ಗೀಕರಿಸುತ್ತೇವೆ ಈ zz0 ಅನ್ನು m ನ ಪೋಲ್ ಎಂದು ಕರೆಯಲಾಗುತ್ತದೆ ಪ್ರತ್ಯೇಕ ಅಗತ್ಯ ಏಕತ್ವಗಳು ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಲಾರೆಂಟ್ ಸರಣಿಯ ಪ್ರಧಾನ ಭಾಗವಾಗಿದ್ದರೆ ಇದು ಲಾರೆಂಟ್ ಸರಣಿಯಾಗಿದೆ ಇದು ಅನಂತವಾಗಿ ಹಲವು ಪದಗಳನ್ನು ಹೊಂದಿದ್ದರೆ f ಅನ್ನು zz0ನಲ್ಲಿ ಪ್ರತ್ಯೇಕ ಅಗತ್ಯ ಏಕತ್ವವನ್ನು ಹೊಂದಿದ್ದೇವೆ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ನಾವು ಈಗ ಚರ್ಚಿಸುತ್ತಿರುವ ಮೂರನೇ ವರ್ಗೀಕರಣವಾಗಿದೆ ಮತ್ತು ಮತ್ತಷ್ಟು ನಾವು ಈ ಪ್ರತ್ಯೇಕ ಅಗತ್ಯ ಏಕತ್ವ ಸಹ ವಿವರಿಸುತ್ತೇವೆ ಅದು ಪೋಲ್ ಅಲ್ಲ ಅಥವಾ ತೆಗೆಯಲಾಗದ ಏಕತ್ವ ವನ್ನು ಅತ್ಯಗತ್ಯ ಏಕತ್ವ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರತ್ಯೇಕವಾದ ಏಕತ್ವವು ಪೋಲ್ ಅಲ್ಲ ಮತ್ತು ತೆಗೆಯಬಹುದಾದ ಏಕತ್ವವಲ್ಲ ನಾವು ಅಗತ್ಯವಾದ ಏಕತ್ವ ಎಂದು ಕರೆಯುತ್ತೇವೆ ಏಕೆಂದರೆ ಈ ಲಾರೆಂಟ್ ಸರಣಿಯು ಯಾವುದೇ ಪದವನ್ನು ಹೊಂದಿರುವುದಿಲ್ಲ ಅಥವಾ ಅದಕ್ಕೆ ಸೀಮಿತವಾದ ಹಲವು ಪದಗಳನ್ನು ಹೊಂದಿರುತ್ತದೆ ಅಥವಾ ಇದು ಅನಂತ ಹಲವು ಪದಗಳನ್ನು ಹೊಂದಿರುತ್ತದೆ ಆದ್ದರಿಂದ ಈ ಮೂರು ವರ್ಗೀಕರಣಗಳು ನಾವು ಪ್ರತ್ಯೇಕವಾದ ಏಕತ್ವಗಳನ್ನು ಹೊಂದಬಹುದು ಆದ್ದರಿಂದ ಈ ಪ್ರತ್ಯೇಕ ಸಿಂಗ್ಯುಲಾರಿಟಿಗಳನ್ನು ನಾವು zz0 ನಲ್ಲಿ ಏನು ಮಾಡಿದ್ದೇವೆ ಎಂಬುದನ್ನು ಸಾರಾಂಶಿಸಲು ಲಾರೆಂಟ್ ಸರಣಿಯನ್ನು ಬಳಸಿ ನಾವು ವರ್ಗೀಕರಿಸಬಹುದು ಆದ್ದರಿಂದ ನಾವು ಈ ಪ್ರದೇಶದಲ್ಲಿ ಲಾರೆಂಟ್ ಸರಣಿಯನ್ನು zz0 ಪಾಯಿಂಟ್ನ ಸುತ್ತಲೂ ವಿಸ್ತರಿಸುತ್ತೇವೆ ಇದು ಸೀಮಿತ ಸಂಖ್ಯೆಯ ಪದಗಳನ್ನು ನಾವು ಪೋಲ್ ಎಂದು ಕರೆಯುತ್ತೇವೆ ಮತ್ತು ಪದಗಳ ಸಂಖ್ಯೆಯನ್ನು ಅವಲಂಬಿಸಿ ನಾವು ಆದೇಶದ ಧ್ರುವ m ಅಥವಾ ಆರ್ಡರ್ 1 ರ ಪೋಲ್ ಅನ್ನು ಸರಳ ಧ್ರುವಗಳು ಎಂದು ಕರೆಯುತ್ತೇವೆ ಮತ್ತು ಇದು ಅನಂತವಾಗಿ ಹಲವು ಪದಗಳನ್ನು ಹೊಂದಿದ್ದರೆ ಈ ಏಕತ್ವವನ್ನು ಅತ್ಯಗತ್ಯ ಏಕತ್ವ ಎಂದು ನಾವು ಕರೆಯುತ್ತೇವೆ ಆದ್ದರಿಂದ ಮಿತಿಯನ್ನು ಬಳಸಿ ವರ್ಗೀಕರಿಸಬಹುದು ಆದ್ದರಿಂದ ತೆಗೆಯಬಹುದಾದ ಏಕತ್ವಗಳಿಗಾಗಿ ಈ ಮಿತಿಯು ಒಂದು ಸೀಮಿತ ಸಂಖ್ಯೆಯಾಗಿ ಆರ್ಡರ್ 1 ರ ಪೋಲ್ ಆಗಿದ್ದರೆ m ನ್ನು ಕಂಡುಹಿಡಿಯಬಹುದು ಅಲ್ಲಿ z z0 m fzA ಆಗಿದೆ ಕೆಲವು ಸೀಮಿತ ಸಂಖ್ಯೆಯು ಅಸ್ತಿತ್ವದಲ್ಲಿದ್ದರೆ ನಾವು ಪ್ರತ್ಯೇಕವಾದ ಏಕತ್ವಕ್ಕಾಗಿ ಆದೇಶದ ಧ್ರುವ m ಎಂದು ಕರೆಯುತ್ತೇವೆ ಇದು ಒಂದು ಧ್ರುವವಲ್ಲ ಮತ್ತು ತೆಗೆದುಹಾಕಬಹುದಾದ ಏಕತ್ವ ವಲ್ಲವೆಂದು ಹಿಂದಿನ ವಿಧಾನದೊಂದಿಗೆ ಮಿತಿಗಳೊಂದಿಗೆ ವರ್ಗೀಕರಿಸುತ್ತೇವೆ ನಾವು ಕೇವಲ ಒಂದು ಧ್ರುವವಲ್ಲ ಮತ್ತು ತೆಗೆದುಹಾಕಬಹುದಾದ ಏಕತ್ವವಲ್ಲ ಇಲ್ಲಿ ಹಿಂದಿನ ವಿಧಾನದ ಮಿತಿಯೊಂದಿಗೆ ನಾವು ಇದನ್ನು ತೆಗೆದುಹಾಕಬಹುದಾದ ಏಕತ್ವವಲ್ಲ ಎಂದು ನೋಡಿದರೆ ಇದು ಒಂದು ಧ್ರುವವಲ್ಲ ಆಗ ಇದು ಅತ್ಯಗತ್ಯ ಏಕತ್ವವಾಗಿದೆ ಇದು ಪೋಲ್ ಆಗಿರದ್ದಿದ್ದರೆ ಇದು ಅತ್ಯಗತ್ಯ ಏಕತ್ವವಾಗಿದೆ ಈ ವರ್ಗೀಕರಣದೊಂದಿಗೆ ಕೆಲವು ಉದಾಹರಣೆಗಳನ್ನು ನೋಡಬಹುದು ಇದು ನಾವು ಚರ್ಚಿಸಿದ sin z z ಆಗಿದೆ ಆದ್ದರಿಂದ ಇದನ್ನು fz sin z z ಎಂದು ಪರಿಗಣಿಸುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಈ fಅನ್ನು ವ್ಯಾಖ್ಯಾನಿಸಲಾಗಿಲ್ಲ ಆದರೆ sin z z ಪರಿಗಣಿಸುವ ಆದ್ದರಿಂದ L ಹಾಸ್ಪಿಟಲ್ ನಿಯಮವುLHospital rule ಅನ್ವಯಿಸಬಹುದು ಆದ್ದರಿಂದ ಇಲ್ಲಿ 00 ರೂಪ ಅನ್ನು ಹೊಂದಿದ್ದೇವೆ ಮತ್ತು ನಂತರ sin z z cos z 1 ಮತ್ತು ನಂತರ ನಮಗೆ cos 0 1 ತಿಳಿದಿದೆ ಆದ್ದರಿಂದ ಈ ಮಿತಿ 1 ಆಗಿದೆ ಆದ್ದರಿಂದ ಈ ಮಿತಿಯು ಅಸ್ತಿತ್ವದಲ್ಲಿದೆ ಮತ್ತು ಅದು z 0 ನಲ್ಲಿ ಏಕೈಕ ಬಿಂದು ಮಾತ್ರ ಆದರೆ ಈ ಮಿತಿಯುz→z0 ಈ ಕ್ರಿಯೆಗಾಗಿ sin z z ನಲ್ಲಿರುತ್ತದೆ ಆದ್ದರಿಂದ ಇದನ್ನು ತೆಗೆದುಹಾಕಬಹುದಾದ ಏಕತ್ವ ಎಂದು ಕರೆಯುತ್ತೇವೆ ಎರಡನೇ ಉದಾಹರಣೆ fz1zz 253z 22 ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಈಗ ಈ ಕಾರ್ಯದ ಏಕತೆಯನ್ನು ಚರ್ಚಿಸುತ್ತಿದ್ದೇವೆ ಆದ್ದರಿಂದ ನೈಸರ್ಗಿಕವಾಗಿ z0 z2 ಎರಡು ಏಕತ್ವ ಬಿಂದುಗಳಾಗಿವೆ ಆದರೆ ಅವುಗಳನ್ನು ಯಾವ ಕ್ರಮದಲ್ಲಿ ತೆಗೆಯಬಹುದಾದ ಏಕತ್ವ ಪೋಲ್ ಅಥವಾ ಅಗತ್ಯ ಏಕತ್ವ ಎಂದು ವರ್ಗೀಕರಿಸಲು ಬಯಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಅಲ್ಲಿ z ನಿಂದ ಗುಣಿಸಿದಾಗ ಮತ್ತು ನಂತರ z → 0 ಮಿತಿಯನ್ನು ತೆಗೆದುಕೊಂಡಾಗ ಅಂದರೆ ನಾವು ಈ z ಅನ್ನು f ನೊಂದಿಗೆ ಗುಣಿಸಿದರೆ ಮತ್ತು ನಂತರ z ಅನ್ನು 0 ಕ್ಕೆ ಸಮೀಪಿಸಿದಂತೆ ಮಿತಿಯನ್ನು ತೆಗೆದುಕೊಂಡರೆ ಇಲ್ಲಿ fz1zz 253z 22 ಇದು ಸೀಮಿತ ಸಂಖ್ಯೆ ಆದ್ದರಿಂದ ಇದು ಆದೇಶ 1 ರ ಪೋಲ್ ಆಗಿದೆ ಮತ್ತು ಈಗ ಎರಡನೇ ಭಾಗಕ್ಕೆ ನಾವು ಈಗ ಏನು ಮಾಡುತ್ತೇವೆ ಏಕೆಂದರೆ z 22 ರಿಂದ ಗುಣಿಸಿ ಮತ್ತು ನಂತರ ಮಿತಿಯನ್ನು ತೆಗೆದುಕೊಂಡರೆ z → 2 ಮತ್ತು ಈ z 2 ಕೆಲವು ಪವರ್ ಅನ್ನು ತೆಗೆದುಕೊಳ್ಳಬೇಕು ಎಂದು ನೋಡುತ್ತೇವೆ ನಮಗೆ ಪರಿಮಿತಿ ಸಂಖ್ಯೆ ಲಭಿಸುತ್ತದೆ ನಾವು ಉದಾಹರಣೆಗೆ ಪವರ್ 1 ಅಥವಾ 2 ಅನ್ನು ತೆಗೆದುಕೊಂಡರೆ ಈ ಸಂದರ್ಭದಲ್ಲಿ ಇದು 3 ಆಗಿರುತ್ತದೆ ಆದರೆ ಮೊದಲ ಪದವು ಅನಂತವಾಗುತ್ತದೆ So till that time we go ಇಲ್ಲಿ ಪವರ್ 5 ನ್ನು ನೋಡುವ ಏಕೆಂದರೆ ಇದು 5 ಕ್ಕಿಂತ ಕಡಿಮೆ ಇದ್ದರೆ ಅದು 0 ಆಗುತ್ತದೆ ಈ ಮಿತಿಯು 0 ಆಗುತ್ತದೆ ಆದ್ದರಿಂದ ನಾವು ಈ ಪವರ್ 5 ತೆಗೆದುಕೊಂಡರೆ ನಮಗೆ z 25fz1z3z 2312 ಸಿಗುತ್ತದೆ ಆದ್ದರಿಂದ ಮೊದಲ ಪದಕ್ಕೆ ಇದು 12 ಮತ್ತು ಎರಡನೇ ಅವಧಿ 0 ಆಗಿದೆ 0 ಅಥವಾ ಅದಕ್ಕೆ ಸಮನಲ್ಲದ ಯಾವುದನ್ನಾದರೂ ಹೊಂದಿರಬಹುದು ಆದ್ದರಿಂದ ಇಲ್ಲಿ ಈಗ ಗಮನಿಸಿದಂತೆ z 0 ನಲ್ಲಿ ಈ ಕಾರ್ಯವು ಸರಳವಾದ 1 ನೇ ಧ್ರುವವನ್ನು ಹೊಂದಿದೆ ಮತ್ತು z 2 ನಲ್ಲಿ ಇದು ಆದೇಶದ 5 ರ ಧ್ರುವವನ್ನು ಹೊಂದಿದೆ ಆದ್ದರಿಂದ z 0 ನಲ್ಲಿ ಒಂದು ಸರಳ ಧ್ರುವ ಮತ್ತು ಒಂದು ಧ್ರುವವನ್ನು ಹೊಂದಿದೆ ಆದೇಶ z 2 ರಲ್ಲಿ ಕೇವಲ ನೀಡಲಾದ ಕಾರ್ಯವನ್ನು ನೋಡಿದರೆ ಸನ್ನಿವೇಶವು ತುಂಬಾ ಸರಳವಾಗಿದ್ದರೆ ನಾವು ಏಕರೂಪತೆಗಳಿಗೆ ಯಾವ ರೀತಿಯ ವರ್ಗೀಕರಣವನ್ನು ಹೊಂದಿದ್ದೇವೆ ಎಂಬುದನ್ನು ನಾವು ಮೌಲ್ಯಮಾಪನವಿಲ್ಲದೆ ತೀರ್ಮಾನಿಸಬಹುದು ನಾವು ಇಲ್ಲಿ ಪರಿಗಣಿಸುವ ಇನ್ನೊಂದು ಉದಾಹರಣೆಯೆಂದರೆ ಈ ಕಾರ್ಯ e1z ಮತ್ತು ಇದು ಗಮನಿಸುವುದು z 0 ನಲ್ಲಿ ಒಂದು ಅಗತ್ಯ ಏಕತ್ವ ಹೊಂದಿದೆ ಕಾರಣ e1z ಅನ್ನು z ನ ಪವರ್ ಪರಿಭಾಷೆಯಲ್ಲಿ ವಿಸ್ತರಿಸಿದರೆ ವಿಸ್ತರಣೆಯು 11z12 1z2 ಅನ್ನು ಹೊಂದಿದೆ ವಿಸ್ತರಣೆಯಲ್ಲಿ ಅನಂತವಾಗಿ ಹಲವು ಪದಗಳಿರುತ್ತವೆ ಮತ್ತು ಆದ್ದರಿಂದ ಋಣಾತ್ಮಕವಾಗಿ ಪ್ರಧಾನ ಭಾಗವು ಈ 1z ನ ಅನಂತ ಅನೇಕ ಪದಗಳನ್ನು ಹೊಂದಿದೆ ಆದ್ದರಿಂದ ಈ z 0 ಈ ಸಂದರ್ಭದಲ್ಲಿ ಅತ್ಯಗತ್ಯ ಏಕತ್ವವಾಗಿದೆ ನಾವು ಯಾವುದೇ ಸೀಮಿತಗೊಳಿಸುವ ಪ್ರಕರಣವನ್ನು ಪರಿಶೀಲಿಸಬೇಕಾಗಿಲ್ಲ ಅದು ಪೋಲ್ ಆಗಿರಬಹುದೇ ಅಥವಾ ಯಾವುದೂ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇಲ್ಲಿ ಇದು ಅತ್ಯಗತ್ಯ ಏಕತ್ವವಾಗಿದೆ ಈಗ fztan z sin z cos z ಫಂಕ್ಷನ್ನ ಏಕತ್ವವನ್ನು ಚರ್ಚಿಸಲು ಬಯಸಿದರೆ ಈ ಕಾರ್ಯಕ್ಕೆ ಇದು ಏಕತ್ವ ಬಿಂದುಗಳೆಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಮತ್ತು ಈಗ ಈ ಕಾರ್ಯವು ಯಾವ ರೀತಿಯ ಏಕತ್ವ ಇದೆ ಎಂದು ವರ್ಗೀಕರಿಸುತ್ತೇವೆ ಆದ್ದರಿಂದ ಇಲ್ಲಿ ಕೇವಲz→2mπfಅನ್ನು ತೆಗೆದುಕೊಂಡರೆ ಈ ಮಿತಿಯು 0 ಕ್ಕೆ ಹೋಗುವ ಕಾರಣದಿಂದಾಗಿ ಈ ಮಿತಿ ಸೀಮಿತವಾಗಿ ಅಸ್ತಿತ್ವದಲ್ಲಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ ಹಾಗಾಗಿ ಅಲ್ಲಿ ಅನಂತತೆಯನ್ನು ಹೊಂದಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಇದು ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಈ ಮಿತಿಯನ್ನು ತೆಗೆಯುವ ಮೂಲಕ ಮಾತ್ರವೇ ಇದು ಸ್ಪಷ್ಟವಾಗುತ್ತದೆ ಏಕೆಂದರೆ ಇದು ತೆಗೆದುಹಾಕಬಹುದಾದ ಏಕತ್ವವಾಗಿದೆ ಏಕೆಂದರೆ sin z 1 ಕ್ಕೆ ಮತ್ತು cos z 0 ಗೆ ತಲುಪುತ್ತದೆ ಇದರಿಂದ ಅನಂತಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಈಗ ನ ಗುಣಾಕಾರದೊಂದಿಗೆ ಪ್ರಯತ್ನಿಸುತ್ತೇವೆ ಆದ್ದರಿಂದ z02mπ ನಾವು ಸಾಮಾನ್ಯ z0 ಅನ್ನು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ನಾವುz→2mπz 2mπz cos z ಅನ್ನು ಹೊಂದಿದ್ದರೆ ಆ ಸಂದರ್ಭದಲ್ಲಿ ಅಂಶದಲ್ಲಿ 0 ಅನ್ನು ಹೊಂದಿದ್ದೇವೆ ಮತ್ತು ಛೇದದಲ್ಲಿ cos z sin z ಎಂದು ಬರೆದಿದ್ದೇವೆ ಆದ್ದರಿಂದ ಈ cos z 0 ಮತ್ತು ಇದು 1ಆಗುತ್ತದೆ ಆದ್ದರಿಂದ ನಾವು 0 ಪದವನ್ನು ಛೇದದಲ್ಲಿ ಮತ್ತು 0 ಅನ್ನು ಅಂಶದಲ್ಲಿ ಹೊಂದಿದ್ದೇವೆ ಆದ್ದರಿಂದ00 ಫಾರ್ಮ್ ಅನ್ನು ಹೊಂದಿದ್ದೇವೆ ಮತ್ತು ಈ L ಹಾಸ್ಪಿಟಲ್ ನಿಯಮವನ್ನು LHospital rule ಅನ್ವಯಿಸಬಹುದು ಮತ್ತು ಏನನ್ನು ಪಡೆಯಬಹುದು ಎಂಬುದನ್ನು ನೋಡಬಹುದು ವ್ಯುತ್ಪನ್ನ ಕಂಡುಹಿಡಿದರೆ ಅಂಶದಲ್ಲಿ 1 ಸಿಗುತ್ತದೆ ಮತ್ತು cos z sin z z C ವ್ಯುತ್ಪನ್ನ 1 ಆಗುತ್ತದೆ ಇದು ಈ ಸಮೀಕರಣ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ z2mπ ಆಗಿರುವಾಗ ಇದು 1 ಆಗುವುದನ್ನು ನಾವು ಗಮನಿಸುತ್ತೇವೆ ಮತ್ತು ನಂತರ ಇಲ್ಲಿ ಈ 0 ಅನ್ನು ಹೊಂದಿದ್ದೇವೆ ಮತ್ತು ನಂತರ ಮತ್ತೆ 1 ಅನ್ನು ಹೊಂದಿರೂವುದರಿಂದ ಈ ಅಭಿವ್ಯಕ್ತಿಯ ಮೌಲ್ಯ 1 ಅನ್ನು ಪಡೆಯುತ್ತಿದ್ದೇವೆ ಅಂದರೆ ಈ ಮಿತಿಯು ಈಗ ಅಸ್ತಿತ್ವದಲ್ಲಿದೆ ಎಂದರೆ ನಮಗೆ ಸಂಖ್ಯೆ 1 ಇದೆ ಇದರರ್ಥ ಈ ಎಲ್ಲಾ ಬಿಂದುಗಳು ಇಲ್ಲಿz2mπ ಅವು ಮೂಲತಃ ಸರಳ ಧ್ರುವ ಆಗಿದೆ ಆದ್ದರಿಂದ ಈ tan z ಈ ಎಲ್ಲ ಹಂತಗಳಲ್ಲಿ ಸರಳವಾದ ಧ್ರುವವನ್ನು ಹೊಂದಿದೆ ಏಕೆಂದರೆ ಇವುಗಳು ಅನಂತವಾಗಿ ಹಲವು ಬಿಂದುಗಳಾಗಿವೆ ಆದ್ದರಿಂದ ನಾವು ಈ ಮಿತಿಯ ಸಹಾಯದಿಂದ ವರ್ಗೀಕರಿಸಿದ್ದೇವೆ ಆದರೂ ನಾವು ಈ ವಿಸ್ತರಣೆಯನ್ನು ಲಾರೆಂಟ್ನ ವಿಸ್ತರಣೆಯೊಂದಿಗೆLaurent's expansion ಮಾಡಬಹುದು ಈಗ ಈ ಕ್ರಿಯೆಯ ಏಕತ್ವ ಬಿಂದುಗಳನ್ನು ವರ್ಗೀಕರಿಸಲು ಬಯಸುತ್ತೀರಿ fzzz242 ಆದ್ದರಿಂದ ಮೊದಲಿಗೆ ಈ ಕಾರ್ಯಕ್ಕಾಗಿ ಇಲ್ಲಿ ಸೊನ್ನೆಗಳು ಯಾವುವು ಎಂಬುದನ್ನು ಕಂಡುಕೊಳ್ಳುತ್ತೇವೆ ಅಂದರೆ ಈ ಏಕತ್ವ ಬಿಂದುಗಳು ಎಲ್ಲಿವೆ ಆದ್ದರಿಂದ ಇದನ್ನು ನಾವುzz2 2i22 ಎಂದು ಬರೆಯಬಹುದು ಆದ್ದರಿಂದ ಇದು zz2i2z 2i2 ಈಗ ಏಕತ್ವ ಬಿಂದುಗಳುಗಳು ಸ್ಪಷ್ಟವಾಗಿವೆ ನಮ್ಮಲ್ಲಿ 2i ಮತ್ತು 2i ಗಳು ಏಕತ್ವ ಬಿಂದುಗಳಾಗಿವೆ ಆದ್ದರಿಂದ ನಾವು ಈ ಪರಿಸ್ಥಿತಿಯಲ್ಲಿ ಈ z→2iz 2i2fಅನ್ನು ಪರಿಗಣಿಸುತ್ತೇವೆ ಈಗ ನಾವು ಅಲ್ಲಿ ಸ್ಕಾರ್ ತೆಗೆದುಕೊಂಡುz→2iz 2i2f ಅನ್ನು ತೆಗೆದುಕೊಂಡರೆ ನಾವು ಈಗ ಒಂದು ಸೀಮಿತ ಅವಧಿಯನ್ನು ಪಡೆಯಲು ನಿರೀಕ್ಷಿಸುತ್ತಿದ್ದೇವೆ ಎಂಬುದು ಸ್ಪಷ್ಟವಾಗಿದೆ ಆದ್ದರಿಂದ ಈ z 2i ರದ್ದುಗೊಂಡಾಗ ಈಗ ಉಳಿದಿರುವ ಭಾಗ ಆದ್ದರಿಂದ ನಾವು zz2i2 2i16i218i≠0 ಅನ್ನು ಹೊಂದಿದ್ದೇವೆ ಇಲ್ಲಿ ಈ 2 ಕೆಲಸಗಳೊಂದಿಗೆ ಸೀಮಿತ ಸಂಖ್ಯೆಯನ್ನು ಪಡೆಯಲು ವಾಸ್ತವವಾಗಿ ನೀವು ಈ ಪವರ್ ಅನ್ನು 3 ಕ್ಕೆ ಹೆಚ್ಚಿಸಿದರೆ ಅದು 0 ಆಗುತ್ತದೆ ನೀವು ಆ ಪವರ್ ಕಡಿಮೆ ಮಾಡಿದರೆ ಅದು ಅನಂತವಾಗಿರುತ್ತದೆ ಆದ್ದರಿಂದ ಈ ಮಿತಿಗೆ ಏನನ್ನಾದರೂ ಮತ್ತು ಸೀಮಿತ ಸಂಖ್ಯೆಯನ್ನು ಪಡೆಯುವ ಏಕೈಕ ಸಾಧ್ಯತೆಯಾಗಿದೆ ಆದ್ದರಿಂದ ನಾವು ಈ ಆದೇಶದ 2 ಧ್ರುವವನ್ನು ಹೊಂದಿದ್ದೇವೆ ಮತ್ತು ಅದೇ ರೀತಿ ನಾವು z 2i ನಲ್ಲಿ ಇದು ಆದೇಶ 2 ರ ಧ್ರುವವನ್ನು ಸಹ ಹೊಂದಿದೆ ಎಂದು ಗಮನಿಸಬಹುದು ಆದ್ದರಿಂದ ಈ ಭಾಗಶಃ ಭಾಗವನ್ನು ಹೊಂದಿದ್ದು ಈ ಕಾರ್ಯಕ್ಕಾಗಿ ಲಾರೆಂಟ್ ಸರಣಿ ವಿಸ್ತರಣೆಗೆ ಸರಣಿ ವಿಸ್ತರಣೆಯನ್ನು ನೋಡುವುದನ್ನು ನಾವು ಗಮನಿಸಬಹುದು ಮತ್ತು ನಂತರ ಮತ್ತೊಮ್ಮೆ ಇವು ಧ್ರುವಗಳೆಂದು ನಾವು ಗಮನಿಸಬಹುದು ಆದ್ದರಿಂದ ಇದು ವಿಧಾನ 2 ರ ಮೂಲಕ ಈಗ ಹೊಂದಲಿದ್ದೇವೆ ಆದ್ದರಿಂದ z 2i ನಲ್ಲಿ ಲಾರೆಂಟ್ ಸರಣಿ ಎಂದರೆ z 2iನ ಪವರ್ ಗಳು ನಾವು ಈ ವಿಸ್ತರಣೆಯನ್ನು ಹೊಂದಲಿದ್ದೇವೆ ಆದ್ದರಿಂದ ನಾವು 1z 2i2 ಅನ್ನು ಹೊಂದಿದ್ದೇವೆ ಒಂದು ಪದವು ಈಗಾಗಲೇ ಇದೆ ಆದ್ದರಿಂದ ನಾವು ಇಲ್ಲಿ ಈ ಭಾಗಶಃ ಭಿನ್ನರಾಶಿಗಳನ್ನು ಮಾಡುವಾಗ ನಾವು ಮುಟ್ಟುವುದಿಲ್ಲ ಆದ್ದರಿಂದ1z2i21z 2i4i21161z 2i4i 21161 z 2i2i f ದೊಡ್ಡ ಘಾತ ಆದ್ದರಿಂದ ಈ z 2i4 ಪ್ರದೇಶದಲ್ಲಿ ಇದು ಈಗ ಮಾನ್ಯವಾಗಿದೆ ಆದ್ದರಿಂದ ಇದನ್ನುz 2i4i1 ಅನ್ನು ಹೊಂದಿಸುವ ಮೂಲಕ ಮಾಡಬಹುದು ಮತ್ತು ಇಲ್ಲಿಂದ ನಾವು ಈ ವಿಸ್ತರಣೆಯ ಪ್ರದೇಶವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಈ ಪ್ರದೇಶವು ಏಕತ್ವವನ್ನು ವರ್ಗೀಕರಿಸಲು ನಾವು ಸಂಪೂರ್ಣ ಕಾರ್ಯವನ್ನು ವಿಸ್ತರಿಸಲು ಬಯಸುವ ಪ್ರದೇಶವಾಗಿದೆ ಮತ್ತು ಈ ಸಂದರ್ಭದಲ್ಲಿ ಆದ್ದರಿಂದ ನಾವು 118i1z 2i21161 z 2i2i ನ ದೊಡ್ಡ ಘಾತ ನ ಹೆಚ್ಚಿನ ರೂಪಗಳನ್ನು ಹೊಂದಿದ್ದೇವೆ ಆದ್ದರಿಂದ 1z 2i2 ಎಂಬುದು ಆರ್ಡರ್ 2 ನ ಋಣಾತ್ಮಕ ಪವರ್ ಅಲ್ಲಿ ಬರುವ ಪದವಾಗಿದೆ ಆದ್ದರಿಂದ ಇದು ಆದೇಶದ ಧ್ರುವ 2 ಅಂದರೆ ಈ ರೀತಿಯಾಗಿ ಈ ಏಕತ್ವಗಳನ್ನು ವರ್ಗೀಕರಿಸುವುದು ತುಂಬಾ ಸುಲಭ ಆದ್ದರಿಂದ ಇದೇ ರೀತಿ z 2iಗೆ ಈಗ ನಾವು z2i ಪರಿಭಾಷೆಯಲ್ಲಿ ವಿಸ್ತರಿಸಬಹುದು ಮತ್ತು ಮತ್ತೊಮ್ಮೆ ನಾವು ಗಮನಿಸುತ್ತೇವೆ ಇದು ಆದೇಶ 2 ರ ಧ್ರುವವಾಗಿರುವ ಅದೇ ಪರಿಸ್ಥಿತಿ ಸರಿ ಈ ಉಪನ್ಯಾಸವನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ಮತ್ತು ಈಗ ಮುಕ್ತಾಯಗೊಳಿಸಲು ನಾವು ಇಂದು ಏಕತ್ವ ಗಳನ್ನು ಚರ್ಚಿಸಿದ್ದೇವೆ ಸಂಕೀರ್ಣ ವಿಶ್ಲೇಷಣೆಯಲ್ಲಿ ಇದು ಬಹಳ ಮುಖ್ಯವಾದ ವಿಷಯವಾಗಿದೆ ಮತ್ತು ಕೆಲವು ಅನ್ವಯಗಳನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಗಮನಿಸುತ್ತೇವೆ ಆದ್ದರಿಂದ ಪಾಯಿಂಟ್ z0 ಅನ್ನು ಫಂಕ್ಷನ್ ನ ಏಕತ್ವ ಪಾಯಿಂಟ್ ಎಂದು ಕರೆಯಲಾಗುತ್ತದೆ f ಇದು ವಿಶ್ಲೇಷಣಾತ್ಮಕವಾಗಿ ವಿಫಲವಾದರೆ ಮತ್ತು ಎರಡನೆಯದು ಮುಖ್ಯ ಭಾಗವಾಗಿದೆ ಅದು ಕೇವಲz0 ನಲ್ಲಿ ವಿಶ್ಲೇಷಣಾತ್ಮಕವಾಗಿ ವಿಫಲವಾಗುವುದಲ್ಲದೆ ಕೆಲವು ಸಮಯದಲ್ಲಿ ವಿಶ್ಲೇಷಣಾತ್ಮಕವಾಗಿರಬೇಕು z0 ನ ಪ್ರತಿಯೊಂದು ಹತ್ತಿರದಲ್ಲಿ ಮತ್ತು ನಾವು ಈz2 ಅನ್ನು ನೋಡಿದ ಉದಾಹರಣೆಯನ್ನು ಈ z2 ಗೆ ಯಾವುದೇ ಏಕೈಕ ಬಿಂದುವನ್ನು ಹೊಂದಿಲ್ಲ ಎಂದು ಈ ವಿವರಣೆಯೊಂದಿಗೆ ವಿವರಿಸಬಹುದು ಆದ್ದರಿಂದ ನಂತರ ನಾವು ವರ್ಗೀಕರಣವನ್ನು ಚರ್ಚಿಸಿದ್ದೇವೆ ಮತ್ತು ಮೊದಲನೆಯದು ತೆಗೆಯಬಹುದಾದ ಏಕತ್ವ ಎಂದರೇನು ಆದ್ದರಿಂದ ಲಾರೆಂಟ್ ಸರಣಿಯನ್ನು ಬಳಸಿ ನಾವು ಲಾರೆಂಟ್ ಸರಣಿಯ ಪ್ರಧಾನ ಭಾಗಕ್ಕೆ ಯಾವುದೇ ಪದವಿಲ್ಲದಿದ್ದರೆ ನಾವು ಅದನ್ನು ತೆಗೆಯಬಹುದಾದ ಏಕತ್ವ ಎಂದು ಕರೆಯುತ್ತೇವೆ ಎರಡನೆಯದನ್ನು ಬಳಸಿ ಮಿತಿಯನ್ನು ನಾವು ಚರ್ಚಿಸಿದ್ದೇವೆ ಮತ್ತು ನಾವು ಈ ಮಿತಿಯು ಇಲ್ಲಿ ಸೀಮಿತವಾಗಿದ್ದರೆ ನಾವು ಅದನ್ನು ತೆಗೆಯಬಹುದಾದ ಏಕತ್ವ ಎಂದು ಕರೆಯುತ್ತೇವೆ ಆದ್ದರಿಂದ ಲಾರೆಂಟ್ ಸರಣಿಯ ವಿಸ್ತರಣೆಯು ನಿರ್ವಹಿಸಲು ಸುಲಭವಾಗಿದೆಯೇ ಅಥವಾ ಈ ಮಿತಿಯನ್ನು ಬಳಸುವುದು ಎಂಬುದನ್ನು ಆಧರಿಸಿ ಇದು ತೆಗೆಯಬಹುದಾದ ಏಕತ್ವ ಅಥವಾ ವಿಭಿನ್ನ ರೀತಿಯ ಏಕತ್ವವೇ ಎಂದು ನಾವು ಪರಿಶೀಲಿಸಬಹುದು ಆದ್ದರಿಂದ ಆರ್ಡರ್ m ಪೋಲ್ ಎರಡನೇ ವರ್ಗೀಕರಣವಾಗಿದ್ದು ಪ್ರತ್ಯೇಕಿತ ಏಕತ್ವ ಆಗಿದೆ ಒಂದು ಸೀಮಿತ ಸಂಖ್ಯೆಯ ಪದಗಳು ಅಂದರೆ ಮೊದಲು m ಅಲ್ಲಿ ಕಾಣಿಸಿಕೊಳ್ಳುತ್ತದೆ ನಂತರ ಈ ಧ್ರುವವನ್ನು m ಎಂದು ಕರೆಯುತ್ತೇವೆ ಅಥವಾ ನಾವು m ಅನ್ನು ಇಲ್ಲಿ ಕಾಣಬಹುದು z→z0z z0mfzA≠0 ಆ ಪ್ರಕರಣವನ್ನು ನಾವು ವರ್ಗೀಕರಿಸಬಹುದು ಅತ್ಯಗತ್ಯ ಏಕತ್ವ ಈ ಲಾರೆಂಟ್ ಸರಣಿಯು ಅನೇಕ ಪದಗಳನ್ನು ಹೊಂದಿರುವಾಗ ನಾವು ಅನಂತವಾಗಿದೆ ಎಂದು ಕರೆಯುತ್ತೇವೆ ಮತ್ತು ಮಿತಿಯನ್ನು ಬಳಸಿ ಅದನ್ನು ಧ್ರುವವಾಗಿರದಿದ್ದರೆ ಅಥವಾ ಏಕತ್ವವಲ್ಲ ಎಂದು ಗಮನಿಸುತ್ತೇವೆ ಈ ವಿಧಾನಗಳ ಮೂಲಕ ಆ ಸಂದರ್ಭದಲ್ಲಿ ಇದು ಅಗತ್ಯವಾದ ಏಕತ್ವ ಎಂದು ವರ್ಗೀಕರಿಸಬಹುದು ಆದ್ದರಿಂದ ಈ ಉಪನ್ಯಾಸಕ್ಕಾಗಿ ಅಷ್ಟೆ ಮತ್ತು ನಿಮ್ಮ ಗಮನಕ್ಕೆ ನನ್ನ ಧನ್ಯವಾದಗಳು